ರೆಸಿಸ್ಟೆನ್ಸ್ಮತ್ತು ಇಂಡಕ್ಟನ್ಸ್ ಕನ್ಟಿನೂಡ್ ಇಂಡಕ್ಟನ್ಸ್ ಅಧ್ಯಾಯವನ್ನು ಪೂರ್ಣಗೊಳಿಸುವ ಮೊದಲು ನಾವು ಇನ್ನೂ ಒಂದೆರಡು ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇವೆ ನಂತರ ನಾವು ಮುಂದಿನ ಅಧ್ಯಾಯಕ್ಕೆ ಹೋಗುತ್ತೇವೆ ಈ ಉದಾಹರಣೆಯಲ್ಲಿ ಮೊದಲ ವಿಷಯವೆಂದರೆ ನೀವು 1 ಅಥವಾ 2 ರ ನಡುವೆ ತಿಳಿದಿರುವಿರಿ ಎಂದು ನಿರ್ಧರಿಸಿ ನಾನು ನಿಮಗಾಗಿ ಹಲವಾರು ಉದಾಹರಣೆಗಳನ್ನು ತಂದಿದ್ದೇನೆ ಆದರೆ ಸಮಯ ಸ್ಥಿರವಾಗಿರುತ್ತದೆ ಆದರೆ ಈ ಉದಾಹರಣೆಯನ್ನು ನೋಡಿ ನಾನು ನಿಮಗೆ ತೋರಿಸುತ್ತೇನೆ ಚಿತ್ರ 19 ಮತ್ತು 4 ಸಮಾನ ಸ್ಟ್ರಾಂಡ್ಗಳನ್ನು ಚಿತ್ರ 19 ನಲ್ಲಿ ತೋರಿಸಿರುವಂತೆ ಈ 3 ಸಮಾನ ಸ್ಟ್ರಾಂಡ್ಗಳಿಗೆ ಪ್ರತ್ಯೇಕ ಸ್ಟ್ರಾಂಡ್ನ r ತ್ರಿಜ್ಯದ ಪ್ರಕಾರ ವಾಹಕದ ಜ್ಯಾಮಿತೀಯ ಸರಾಸರಿ ತ್ರಿಜ್ಯವನ್ನು ನಿರ್ಧರಿಸಿ ಆದ್ದರಿಂದ ಇದು ನಿಮ್ಮ ಅಂಕಿ 19 ಮತ್ತು ಇದು ನಿಮ್ಮ ಅಂಕಿ 19 ಈ ಕಾನ್ಫಿಗರೇಶನ್ ಮತ್ತು ಈ ಕಾನ್ಫಿಗರೇಶನ್ನ ಜ್ಯಾಮಿತೀಯ ಸರಾಸರಿ ತ್ರಿಜ್ಯವನ್ನು ನೀವು ಕಂಡುಹಿಡಿಯಬೇಕು ನಂತರ ಈ ಒಂದು Ds ನಿಮಗೆ ಸಮಾನವಾಗಿರುತ್ತದೆ ನೀವು ಒಂದೇ ತ್ರಿಜ್ಯವನ್ನು ಹೊಂದಿರುವ ಎಲ್ಲಾ ವಾಹಕಗಳನ್ನು ಸರಿಯಾಗಿ ಪರಿಗಣಿಸಬೇಕು ಆದ್ದರಿಂದ ನೀವು ಉದಾಹರಣೆಗೆ ಈ ಕಂಡಕ್ಟರ್ ಅನ್ನು ಪರಿಗಣಿಸುತ್ತೀರಿ ಆದ್ದರಿಂದ Ds r ಗೆ ಸಮಾನವಾಗಿರುತ್ತದೆ ಅದು ಇಲ್ಲಿಂದ ಇಲ್ಲಿಗೆ 2 r ಆಗಿದೆ 2r r14 ಆದ್ದರಿಂದ ಇದು 2 r ಆಗಿರುತ್ತದೆ ಮತ್ತು ಇಲ್ಲಿಂದ ಇಲ್ಲಿಗೆ ಇರುವ ಅಂತರವು ಮತ್ತೆ 2 r ಗೆ 2 r ಆಗಿದೆ ಈ ಕಂಡಕ್ಟರ್ ಅನ್ನು ನೋಡಿ ಅದು r ಆಗಿರುತ್ತದೆ ಆದರೆ ಉಳಿದ ಇದು 2 r 2 r ಆಗಿರುತ್ತದೆ ದಯವಿಟ್ಟು ಅದನ್ನು 2 r 2 r ಆಗಿ ಮಾಡಬೇಡಿ ಆಗ ಅದು ತಪ್ಪಾಗುತ್ತದೆ ಆದ್ದರಿಂದ Ds ಆಗಿರುತ್ತದೆ ನಂತರ r ನೀವು ಮೊದಲು ನೋಡಿದ 0 7788 r ಗೆ ಸಮನಾಗಿರುತ್ತದೆ ಮತ್ತು ನೀವು ಇದನ್ನು ಸರಳಗೊಳಿಸಿದರೆ ನೀವು Ds ಅನ್ನು ಪಡೆಯುತ್ತೀರಿ ವಾಸ್ತವವಾಗಿ 1 46 r ಗೆ ಸಮಾನವಾಗಿರುತ್ತದೆ ಆದರೆ ನೀವು ಈ ರೀತಿಯ ಸಂರಚನೆಯನ್ನು ನೋಡುತ್ತೀರಿ ಈಗ ಎರಡನೆಯದಾಗಿ ನೀವು 4 ಅಂತಹ ವಾಹಕಗಳನ್ನು ಹೊಂದಿದ್ದೀರಿ ಆದ್ದರಿಂದ ಎಲ್ಲಾ ವಾಹಕಗಳು ಒಂದೇ ತ್ರಿಜ್ಯವನ್ನು ಹೊಂದಿರುವ r ರೈಟ್ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು Ds ಅನ್ನು ಸರಿಯಾಗಿ ಕಂಡುಹಿಡಿಯಬೇಕು ಜ್ಯಾಮಿತೀಯ ಸರಾಸರಿ ತ್ರಿಜ್ಯವನ್ನು ಉದಾಹರಣೆಗೆ ಪರಿಗಣಿಸಿ ಈ ಕಂಡಕ್ಟರ್ ಆದ್ದರಿಂದ ಇದು r ಆಗಿರುತ್ತದೆ ನಂತರ ಇಲ್ಲಿಂದ ಇಲ್ಲಿಗೆ ಈ ಕಂಡಕ್ಟರ್ ದೂರ 2 r ನಂತರ ಇಲ್ಲಿಂದ ಇಲ್ಲಿಗೆ ಈ ವಾಹಕವು 2 r ಮತ್ತು ಇಲ್ಲಿಂದ ಇಲ್ಲಿಗೆ ದೂರ ಈ 2 ಕಂಡಕ್ಟರ್ಗಳು ಇದು 2√2 ಆರ್ ಆಗಿರುತ್ತದೆ ಏಕೆಂದರೆ ಇದು 2 r ಇದು 2 r ಆದ್ದರಿಂದ ಕರ್ಣೀಯ ಒಂದನ್ನು ತೆಗೆದುಕೊಳ್ಳಿ ಇದು square root of 2 r square plus 2 r square ಅದು 2 root 2 inot r to the power 1 by 4 ಆಗುತ್ತದೆ ಆದ್ದರಿಂದ r 0 7788r ಆದ್ದರಿಂದ 0 7788r r r r r ಗೆ ಪವರ್ 4 7788 into 8 root 2 into r to the power 4 whole to the power 1 by 4 Ds 1 722 r ನೀವು ಇದನ್ನು ಕರೆಯುವುದು ಜ್ಯಾಮಿತೀಯ ಸರಾಸರಿ ತ್ರಿಜ್ಯವು 3 ಕಾನ್ಫಿಗರೇಶನ್ ಆಗಿದ್ದರೆ ಮತ್ತು ಸಂರಚನೆಯು ಈ ರೀತಿಯಾಗಿದ್ದರೆ ಮತ್ತು ಸಂರಚನೆಯು ಈ ರೀತಿಯಾದ ಉತ್ತರವಾಗಿದೆ ಆದ್ದರಿಂದ ಮುಂದಿನ ಇನ್ನೊಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಮತ್ತು ಅದರ ನಂತರ ನಾವು ಮುಂದಿನ ಅಧ್ಯಾಯಕ್ಕೆ ಮುಂದಿನ ವಿಷಯಕ್ಕೆ ಹೋಗುತ್ತೇವೆ ಆದ್ದರಿಂದ ಉದಾಹರಣೆಗೆ ನೀವು ಇದನ್ನು ತೆಗೆದುಕೊಳ್ಳಿ ನೀವು ಇದನ್ನು ಮೊದಲು ತೆಗೆದುಕೊಳ್ಳಿ ನೀವು ಸಮಸ್ಯೆಯನ್ನು ನೋಡುತ್ತೀರಿ 3 ಹಂತದ ಅನ್ ಟ್ರಾನ್ಸ್ಪೋಸ್ಡ್ ಟ್ರಾನ್ಸ್ಮಿಷನ್ ಲೈನ್ ಮತ್ತು ಟೆಲಿಫೋನ್ ಲೈನ್ ನಾನು ನಿಮಗೆ ಬಲಭಾಗದಲ್ಲಿರುವ ಆಕೃತಿಯನ್ನು ತೋರಿಸುತ್ತೇನೆ ನಂತರ ಸಾಲಿನಲ್ಲಿ ತೋರಿಸಿರುವಂತೆ ಅದೇ ಟವರನಲ್ಲಿ ಬೆಂಬಲಿತವಾಗಿದೆ ಚಿತ್ರ 20 ರಲ್ಲಿ ಇಲ್ಲಿ ನಾನು ನಂತರ ವಿವರಿಸುತ್ತೇನೆ ವಿದ್ಯುತ್ ಲೈನ್ 50 ಹರ್ಟ್ಜ್ ಬ್ಯಾಲೆನ್ಸ್ ಕರೆಂಟ್ ಅಥವಾ 150 ಆಂಪಿಯರ್ ಮ್ಯಾಗ್ನಿಟ್ಯೂಡ್ 150 ಆಂಪಿಯರ್ ಪ್ರತಿ ಹಂತಕ್ಕೆ ಟೆಲಿಫೋನ್ ಲೈನ್ ನೇರವಾಗಿ ಹಂತ c ಗಿಂತ ಕೆಳಗಿರುತ್ತದೆ ಟೆಲಿಫೋನ್ ಲೈನ್ನಲ್ಲಿ ಪ್ರತಿ ಕಿಲೋಮೀಟರ್ಗೆ ವೋಲ್ಟೇಜ್ ಅನ್ನು ಕಂಡುಹಿಡಿಯಿರಿ ಇದು ಈಗ ಸಮಸ್ಯೆಯಾಗಿದೆ ಇದು ನಿಮ್ಮ 3 ಹಂತದ ಅನ್ ಟ್ರಾನ್ಸ್ಪೋಸ್ಡ್ ಲೈನ್ ಆಗಿದೆ ಆದ್ದರಿಂದ ಸಮತಲ ಸಂರಚನೆಯು ಇದು a b c ಈ 3 ಹಂತಗಳ ಹಂತ a ಮತ್ತು b 4 ಮೀಟರ್ ನಡುವಿನ ಅಂತರವಾಗಿದೆ b ಮತ್ತು c ನಿಮ್ಮ 4 ಮೀಟರ್ ಮತ್ತು a ಮತ್ತು c ಸ್ವಯಂಚಾಲಿತವಾಗಿ ನಿಮ್ಮ 8 ಮೀಟರ್ ಇರುತ್ತದೆ ಮತ್ತು ನೀವು ಆ ಹಂತದ c ಕಂಡಕ್ಟರ್ ಎಂದು ಕರೆಯುವ ಕೆಳಗೆ ಟೆಲಿಫೋನ್ ಲೈನ್ ಇರುತ್ತದೆ ಆದ್ದರಿಂದ ಟೆಲಿಫೋನ್ ಲೈನ್ ನೇರವಾಗಿ ಹಂತದ c ಕೆಳಗೆ ಇದೆ ಎಂದು ಇಲ್ಲಿ ನೀಡಲಾಗಿದೆ ಆದ್ದರಿಂದ ಇದು ಹಂತ c ಗಿಂತ ಕೆಳಗಿರುತ್ತದೆ ಆದ್ದರಿಂದ ಇದು ಸಮ್ಮಿತೀಯವಾಗಿದೆ ಆದ್ದರಿಂದ ಇದು T1T2 ದೂರವಾಣಿ ಮಾರ್ಗವಾಗಿದೆ ಆದ್ದರಿಂದ ಈ ಎರಡು ಸಾಲಿನ ನಡುವಿನ ಅಂತರವನ್ನು 1 2 ಮೀಟರ್ ನೀಡಲಾಗಿದೆ ಅಂದರೆ ಕೇಂದ್ರ ಬಿಂದುವಿನಿಂದ ಈ ಒಂದು 0 6 ಈ ಭಾಗವು 0 6 ಆಗಿದೆ ಅಂತೆಯೇ ನೀವು ದೂರದ ಅಂತರವನ್ನು ಲೆಕ್ಕ ಹಾಕುತ್ತೀರಿ ಏಕೆಂದರೆ ನೀವು Db1 Db2 Da1 Da2 ಎಲ್ಲಾ ದೂರಗಳನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ಇಲ್ಲಿಗೆ ಇಲ್ಲಿಗೆ ದೂರವನ್ನು ನೀಡಲಾಗಿದೆ ನಿಮ್ಮ 4 ಮೀಟರ್ ಈ ದೂರವನ್ನು ನೀಡಲಾಗಿದೆ ಆದ್ದರಿಂದ ಈ 0 6 ಮೀಟರ್ ವಾಸ್ತವವಾಗಿ ಈ 0 6 ಮೀಟರ್ ವಾಸ್ತವವಾಗಿ ಇದು 0 6 ಆಗಿದೆ ಆದ್ದರಿಂದ ನೈಸರ್ಗಿಕವಾಗಿ ಈ ಅಂತರವು 4 ಮೈನಸ್ 0 6 ಆಗಿರುತ್ತದೆ ಅಂದರೆ ಇದು 3 4 ಮೀಟರ್ ಆದ್ದರಿಂದ ನೀವು Da1 Da2 Db1 Db2 ಅನ್ನು ಲೆಕ್ಕಾಚಾರ ಮಾಡಬೇಕಾಗಿರುವುದರಿಂದ Db2 ನಿಮ್ಮ Db2 4 62 42 ಇದು ನಿಮ್ಮ Db2 ನೀವು ಇಲ್ಲಿಂದ ಇಲ್ಲಿಗೆ ತೆಗೆದುಕೊಂಡರೆ ಅದು 4 6 ಮತ್ತು ಇಲ್ಲಿಂದ ಇಲ್ಲಿಗೆ ಲಂಬ ಕೋನ ತ್ರಿಕೋನ ಆದ್ದರಿಂದ ಇಲ್ಲಿಂದ ಇಲ್ಲಿಗೆ ಇದು 4 ಮತ್ತು ಇಲ್ಲಿಂದ ಈ ಹಂತದವರೆಗೆ ನಾನು ಈ ಪಾಯಿಂಟ್ ಅನ್ನು ಸರಿಯಾಗಿ ಅರ್ಥಮಾಡಿಕೊಂಡಿದ್ದೇನೆ ಇದು ನಿಮ್ಮ 4 6 ಆಗಿದೆ ಏಕೆಂದರೆ ಇದು 4 ಮತ್ತು ಇದು 0 6 ನೀವು 6 096 ಮೀಟರ್ ಅನ್ನು ಲೆಕ್ಕ ಹಾಕಬಹುದು ಅದೇ ರೀತಿ ನೀವು Db1 ಅನ್ನು ಲೆಕ್ಕ ಹಾಕುತ್ತೀರಿ ಇಲ್ಲಿ ಇಲ್ಲಿಗೆ ಇದು 3 4 ಮತ್ತು ಇಲ್ಲಿಗೆ ಇದು 4 ಮೂಲ 3 4242 ಅಡಿಯಲ್ಲಿ 5 25 ಮೀಟರ್ಗೆ ಸಮಾನವಾಗಿರುತ್ತದೆ ಅದೇ ರೀತಿ ನೀವು Da2 ಅನ್ನು ಇಲ್ಲಿಂದ ಇಲ್ಲಿಗೆ ಲೆಕ್ಕ ಹಾಕಿದರೆ a ನಿಂದ c ಗೆ 8 ಮತ್ತು ಇದು 0 6 ಆಗಿದೆ ಇದು 8 62 ಮತ್ತು ಈ ಲಂಬವು 4 square ಆಗಿದೆ ಇದು 9 484 ಮೀಟರ್ ಆಗಿದೆ ಅದೇ ರೀತಿ Da1 ಅನ್ನು ನೀವು ಇಲ್ಲಿಯವರೆಗೆ ಲೆಕ್ಕ ಹಾಕಿದ ತಕ್ಷಣ Da1 ಅನ್ನು ಲೆಕ್ಕ ಹಾಕಬಹುದು ಅದು 4 ಇಲ್ಲಿಂದ ಇಲ್ಲಿಗೆ 3 4 ಆಗಿದೆ ಇಲ್ಲಿಂದ ಇಲ್ಲಿಗೆ ಒಟ್ಟು 7 4 ಆಗಿದೆ ಆದ್ದರಿಂದ ರೂಟ್ 7 42 ಪ್ಲಸ್ ವರ್ಟಿಕಲ್ ಅಡಿಯಲ್ಲಿ ಇದನ್ನು 4 ನೀಡಲಾಗಿದೆ ಆದ್ದರಿಂದ ಇದು ಪವರ್ 2 ಗೆ ಪ್ಲಸ್ 4 ಆಗಿದೆ 41 ಮೀಟರ್ ಆಗಿದೆ ಈ ಎಲ್ಲಾ ದೂರಗಳನ್ನು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ನೀವು ಮೊದಲು ಎಲ್ಲಾ ದೂರಗಳನ್ನು ಲೆಕ್ಕ ಹಾಕಬೇಕು ಮತ್ತು ಅದನ್ನು ಒಮ್ಮೆ ಮಾಡಿದ ನಂತರ ಫಿಗರ್ 20 ರಿಂದ ಕಂಡಕ್ಟರ್ಗಳ T1 ಮತ್ತು T2 ವಾಹಕಗಳ T1 ಮತ್ತು T2 ನಡುವಿನ ಫ್ಲಕ್ಸ್ ಸಂಪರ್ಕವು ದೂರವಾಣಿ ಮಾರ್ಗಗಳ ಕಂಡಕ್ಟರ್ ಎಂದರ್ಥ ಕರೆಂಟ್ Ia ಕಾರಣ ಅದೇ ಸೂತ್ರವು ನಾವು λ12 ಅನ್ನು ಬಳಸುತ್ತೇವೆ ಕಂಡಕ್ಟರ್ T1 ಮತ್ತು T2 ನಡುವಿನ ಫ್ಲಕ್ಸ್ ಲಿಂಕ್ ಅನ್ನು ಬ್ರಾಕೆಟ್ನಲ್ಲಿ Ia ಎಂದು ಬರೆಯಲಾಗಿದೆ ಇದನ್ನು ಕರೆಂಟ್ Ia ಗೆ ಸಮಾನವಾಗಿರುತ್ತದೆ 0 4605 Ia log Da2 Da1 ಪ್ರತಿ ಕಿಲೋಮೀಟರ್ಗೆ milli Weber ಟೋನ್ಗಳು ಅಂತೆಯೇ ಇದು ನಿಮ್ಮ Da2 Da1 ಮತ್ತು Ia ಕರೆಂಟ್ನಿಂದಾಗಿ ಅದೇ ರೀತಿ ವಾಹಕಗಳ T1 ಮತ್ತು T2 ನಡುವಿನ ಫ್ಲಕ್ಸ್ ಸಂಪರ್ಕವು ಕರೆಂಟ್ Ib ಯ ಕಾರಣದಿಂದಾಗಿ ಈ ವಾಹಕವು ಕರೆಂಟ್ Ib ಅನ್ನು ಸಾಗಿಸುವ ಹಂತದಲ್ಲಿ b ಹಂತದಲ್ಲಿದೆ ಆದ್ದರಿಂದ ಇದು ಪ್ರತಿ ಕಿಲೋಮೀಟರ್ಗೆ ಕರೆಂಟ್ milli Weber tone ಗಳಿಂದಾಗಿ ನಿಮ್ಮ ಕಂಡಕ್ಟರ್ಗಳ T1 ಮತ್ತು T2 ನಡುವಿನ ಫ್ಲಕ್ಸ್ ಲಿಂಕ್ನ λ12 ಆಗಿದೆ Ib 0 4605 Ib log Db2 Db1 ಈಗ ಮುಂದಿನದು Dc1 ರಿಂದ ಸಮಾನವಾಗಿರುತ್ತದೆ ಏಕೆಂದರೆ ಇದು ಈ Dc1 ಅಂದರೆ ಈ ಡಿಸ್ಟೆನ್ಸ್ ಮತ್ತು ಈ ಡಿಸ್ಟೆನ್ಸ್ ಅಂದರೆ c ನಿಂದ T1 ಮತ್ತು c ನಿಂದ T2 ಗೆ ನಾವು c ಗೆ T1 Dc1 ಮತ್ತು c ಗೆ T2 Dc2 ಎಂದು ಕರೆದರೆ ಈ 2 ಡಿಸ್ಟೆನ್ಸ್ ಒಂದೇ ಆಗಿರುತ್ತವೆ ಆದ್ದರಿಂದ Dc1 Dc2 λ12 0 ಆಗಿರುತ್ತದೆ ಏಕೆಂದರೆ ಆ ಸಂದರ್ಭದಲ್ಲಿ ಅದು ಲಾಗ್ Dc1 Dc2 Dc1 ಆಗಿರುತ್ತದೆ ಆದರೆ Dc1 Dc2 ಆದ್ದರಿಂದ ಅದು 0 ಆಗಿರುತ್ತದೆ ಆದ್ದರಿಂದ ನೇರವಾಗಿ ನಾವು ಸಮ್ಮಿತಿಯಿಂದ λ12 0 ಎಂದು ಬರೆಯುತ್ತಿದ್ದೇವೆ ಏಕೆಂದರೆ ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಗೆ Dc ಯಿಂದ T1 ಅಂದರೆ Dc1 ಮತ್ತು c ನಿಂದ T2 Dc2 ಈ 2 ಅಂತರಗಳು ಒಂದೇ ಆಗಿರುತ್ತವೆ ಆದ್ದರಿಂದ ಇದು 0 ಆಗಿದೆ ಆದ್ದರಿಂದ ಎಲ್ಲಾ ಕರೆಂಟ್ಸ್ಗಳ ಕಾರಣದಿಂದಾಗಿ ಕಂಡಕ್ಟರ್ಗಳ T1 ಮತ್ತು T2 ನಡುವಿನ ಒಟ್ಟು ಫ್ಲಕ್ಸ್ ಸಂಪರ್ಕವು ಸರಿಯಾದ ಒಟ್ಟು ಫ್ಲಕ್ಸ್ ಲಿಂಕ್ ಆಗಿದೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ನೀವು ಎಲ್ಲವನ್ನೂ ಸರಿಯಾಗಿ ಒಟ್ಟುಗೂಡಿಸಿ ಒಟ್ಟು ಫ್ಲಕ್ಸ್ ಲಿಂಕ್ λ12 λ12 λ12 λ12 λ12 ಹೇಗಿದ್ದರೂ ಅದು 0 ಆಗಿದೆ ಆದ್ದರಿಂದ ನೀವು ಈ 2 ಅಭಿವ್ಯಕ್ತಿಗಳನ್ನು λ12 ಸಮನಾಗಿರುತ್ತದೆ ಮತ್ತು λ12 ನೀವು ಬದಲಿಸುವ ಈ 2 ಅಭಿವ್ಯಕ್ತಿಗಳಿಗೆ ಸಮನಾಗಿರುತ್ತದೆ ಮತ್ತು λ12 0 ಸರಿ ಆದ್ದರಿಂದ ಅದು ಆಗುತ್ತದೆ ಎಂದು ಪ್ರತಿ ಕಿಲೋಮೀಟರಿಗೆ ಮಿಲಿ ವೆಬರ್ ಟೋನ್ಗಳು 120 4605 Ialog Da2Da1 Ib logDb2Db1 ಈಗ ಪಾಸಿಟಿವ್ ಫೇಸ್ ಸೀಕ್ವೆನ್ಸ್ ಗಾಗಿ Ia ಅನ್ನು ಉಲ್ಲೇಖವಾಗಿ ತೆಗೆದುಕೊಳ್ಳಿ ನೀವು Ia ಅನ್ನು ಉಲ್ಲೇಖವಾಗಿ ತೆಗೆದುಕೊಳ್ಳುತ್ತೀರಿ ಎಂದು ಭಾವಿಸೋಣ ಆದ್ದರಿಂದ Ib Ia ಕೋನ 120 ಡಿಗ್ರಿಗಳಿಗೆ ಸಮಾನವಾಗಿರುತ್ತದೆ ಏಕೆಂದರೆ ನಾವು ಮೊದಲು ನೋಡಿದ್ದೇವೆ ಏಕೆಂದರೆ Phasor ರೇಖಾಚಿತ್ರ Ia Ib Ic ಅನ್ನು ತೋರಿಸುವುದಿಲ್ಲ ಆದ್ದರಿಂದ ಇದು ಅರ್ಥವಾಗುವಂತಹದ್ದಾಗಿದೆ ಆದ್ದರಿಂದ Ib ಸಮತೋಲನ ವ್ಯವಸ್ಥೆಗೆ Ia ಮೈನಸ್ 120 ಡಿಗ್ರಿಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ ನೀವು ಈ ಅಭಿವ್ಯಕ್ತಿಯಲ್ಲಿ Ib Ia ∟ 120 ಡಿಗ್ರಿಗಳನ್ನು ಬದಲಿಸುತ್ತೀರಿ ನಂತರ λ12 0 4605 Ia ಲಾಗ್ Da2 Da1 ಮತ್ತು Ib ಬದಲಿಗೆ ನಾವು Ia ∟ 120 ಡಿಗ್ರಿಗಳನ್ನು ಹಾಕುತ್ತೇವೆ ಆದ್ದರಿಂದ ಪ್ರತಿ ಕಿಲೋಮೀಟರ್ಗೆ Ia ∟ 120 ಡಿಗ್ರಿ ಲಾಗ್ Db2 Db1 ಮಿಲಿ ವೆಬರ್ ಟೋನ್ಗಳು ನೀವು Ia ಕಾಮನ್ ಅನ್ನು ತೆಗೆದುಕೊಳ್ಳುವಂತೆಯೇ ಇರುತ್ತದೆ 4605 ಲಾಗ್ Da2Da11∟ 120 ಡಿಗ್ರಿ ಲಾಗ್ Db2Db1 ಪ್ರತಿ ಕಿಲೋಮೀಟರ್ ಮಿಲಿ ವೆಬರ್ ಟೋನ್ಗಳು ಆದ್ದರಿಂದ Da2 Da1 Db2 Db1 ಮತ್ತು ಎಲ್ಲಾ ನಿಮಗೆ ತಿಳಿದಿರುವ ದೂರಗಳು ನಿಮಗೆ ತಿಳಿದಿದ್ದರೂ ಇದು ಅಭಿವ್ಯಕ್ತಿಯಾಗಿದೆ ಮುಂದಿನದು ಇನಸ್ಟಂಟೀನಿಯಸ್ ಫ್ಲಕ್ಸ್ ಲಿಂಕೇಜ್ ಅನ್ನು t √2 ದ ಮಾಡ್ λ12 ಫಂಕ್ಷನ್ನಂತೆ ನೀಡಬಹುದು λ12 cos⁡〖 ωtα〗ನೀವು ಇನಸ್ಟಂಟೀನಿಯಸ್ ಫ್ಲಕ್ಸ್ ಲಿಂಕ್ ಅನ್ನು ನಮಗೆ ಸರಿಯಾಗಿ ನೀಡಬಹುದು ಎಂದು ಊಹಿಸಿಕೊಳ್ಳಿ ಇದು ರೂಟ್ λ12 √2λ12 ಆಗಿದೆ ಏಕೆಂದರೆ ಈ λ12 ಪ್ರಮಾಣವು ಏನೇ ಬಂದರೂ ಇದು RMS ಮೌಲ್ಯವಾಗಿದೆ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ √2 ಗುಣಿಸಿ ಇದು ಗರಿಷ್ಠ ಮೌಲ್ಯವಾಗಿರುತ್ತದೆ ಅದಕ್ಕಾಗಿಯೇ √2 cos⁡〖 ωtα〗ನಿಂದ ಗುಣಿಸಲಾಗುತ್ತದೆ ಈ ರೀತಿಯಲ್ಲಿ ನೀವು ತೆಗೆದುಕೊಳ್ಳುತ್ತೀರಿ ಟೆಲಿಫೋನ್ ಲೈನ್ನಲ್ಲಿನ ಪ್ರಚೋದಿತ ವೋಲ್ಟೇಜ್ ಎಂದರೆ V ಎಂಬುದು dT dt of λ12 ನ dd ಗೆ ಸಮನಾಗಿರುತ್ತದೆ ನೀವು ತೆಗೆದುಕೊಳ್ಳುವ ಸಮಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಈ ವಿಷಯವನ್ನು ನೀವು ವ್ಯುತ್ಪನ್ನವನ್ನು ತೆಗೆದುಕೊಳ್ಳುತ್ತೀರಿ ಅದು ವೋಲ್ಟೇಜ್ ಅಭಿವ್ಯಕ್ತಿ ಸಮಾನವಾಗಿರುತ್ತದೆ ಮೈನಸ್ √2 ω mod λ12 sin 12〖sin 〗⁡〖 ωtα〗ವೋಲ್ಟ್ ವೋಲ್ಟ್ ಪ್ರತಿ ಕಿಲೋಮೀಟರ್ ಬಲಕ್ಕೆ ನೀವು ಈ ಸಮೀಕರಣದ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ V ನಿಮಗೆ ಸಮಾನವಾಗಿರುತ್ತದೆ √2 ω mod λ12 ಎಂದು ಬರೆಯಬಹುದು ನಂತರ ಈ ಮೈನಸ್ ಚಿಹ್ನೆ ಇದೆ ಆದ್ದರಿಂದ ನೀವು 〖sin 〗⁡〖 ωtα〗ನಾವು cos⁡〖 ωtα ಬರೆಯಬಹುದು 〖90〗ಡಿಗ್ರಿ〗ವೋಲ್ಟ್ ಪ್ರತಿ ಕಿಲೋಮೀಟರ್ ಆದ್ದರಿಂದ ನೀವು ಬರೆಯಬಹುದು Vrms ನೀವು Vrms ನಂತರ ω mod λ12 ಮತ್ತು ಕೋನವನ್ನು α〖90〗degree ಎಂದು ಬರೆದರೆ √2 ಈಗ ಇರುವುದಿಲ್ಲ ಎಂದು ನಾವು ಬರೆಯಬಹುದು ಆದ್ದರಿಂದ ಕೋನ α〖90〗ಡಿಗ್ರಿ ವೋಲ್ಟ್ ಪ್ರತಿ ಕಿಲೋಮೀಟರ್ ನೀವು ಇದನ್ನು ಸರಿಯಾಗಿ ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ವಾಸ್ತವವಾಗಿ ನೀವು ಇಲ್ಲಿ ಏನು ಪಡೆಯುತ್ತೀರೋ ಅದು ಮೂಲಭೂತವಾಗಿ ನಿಮ್ಮ RMS ಮೌಲ್ಯ RMS ಮೌಲ್ಯ ಮತ್ತು ನಂತರ ನೀವು ನೀವು ವೋಲ್ಟೇಜ್ ಅಥವಾ ಕರೆಂಟ್ RMS ಮೌಲ್ಯವನ್ನು ಇನಸ್ಟಂಟೀನಿಯಸ್ ಕರೆಂಟ್ ಅಥವಾ ವೋಲ್ಟೇಜ್ ಆಗಿ ಭಾಷಾಂತರಿಸಲು ನೀವು ಮಾಡುವ ರೀತಿಯಲ್ಲಿ ಇನಸ್ಟಂಟೀನಿಯಸ್ ಫ್ಲಕ್ಸ್ ಲಿಂಕ್ ಅದೇ ಸರಿ ಆದ್ದರಿಂದ ನಿಮ್ಮ Vrms ω |λ12 | ∟α90 ಡಿಗ್ರಿ ವೋಲ್ಟ್ ಪ್ರತಿ ಕಿಲೋಮೀಟರ್ ಈಗ λ12 ನೀವು ಈ ಅಭಿವ್ಯಕ್ತಿಯಲ್ಲಿ Da2 Da1 ಮತ್ತು Db2 Db1 ಅನ್ನು ಬದಲಿಸುತ್ತೀರಿ ನೀವು ಹಾಗೆ ಮಾಡಿದರೆ ಅದು 0 4605 ಆಗಿ Ia ಆಗಿರುತ್ತದೆ Ia ಪರಿಮಾಣವು ಕರೆಂಟ್ 150 ಆಂಪಿಯರ್ ಅನ್ನು ನೀಡಲಾಗಿದೆ ಮತ್ತು ನಾವು Ia ಅನ್ನು ಮೂಲ ಉಲ್ಲೇಖವಾಗಿ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇದು 150 ಕೋನ 0 ಡಿಗ್ರಿ ಇದು ನೀವು ಲಾಗ್ಗೆ ಬರೆಯುತ್ತೀರಿ ನಂತರ ಈ ಎಲ್ಲಾ ಡಿಸ್ಟೆನ್ಸ್ ಗಳನ್ನು ಲೆಕ್ಕ ಹಾಕಲಾಗುತ್ತದೆ Da2 9 484 right Da2 9 48Da1 8 41 ಜೊತೆಗೆ ನಿಮ್ಮ ಮೊದಲನೆಯದು ನಾನು ಇದನ್ನು Db2 6 096 ಮತ್ತು Db1 5 25 1∟ 120 ಡಿಗ್ರಿ ಮಿಲಿ ವೆಬರ್ ಟನ್ಗೆ ಬರೆಯುತ್ತಿದ್ದೇನೆ ಕಿಲೋಮೀಟರ್ ನಂತರ ನೀವು ಇದನ್ನು ಸರಳಗೊಳಿಸಿದರೆ ಅದು λ124 112 ಕೋನ ಮೈನಸ್ 70 6 ಡಿಗ್ರಿ Milli Weber ton ಪ್ರತಿ ಕಿಲೋಮೀಟರ್ ಇರುತ್ತದೆ ಇದು ಈ ಪರಿಮಾಣದ RMS ಮೌಲ್ಯವಾಗಿದೆ ಮತ್ತು ಇದು ಕೋನವಾಗಿದೆ ಆದ್ದರಿಂದ ಆರಂಭದಲ್ಲಿ ನಾವು cos⁡〖 ωtα〗λ12 ಇದು ಆರಂಭಿಕ ಮೌಲ್ಯವಾಗಿದೆ ಎಂದು ನಾವು ತಿಳಿಯುತ್ತೇವೆωtα ಎಂದು ಭಾವಿಸುತ್ತೇವೆ ಅಂದರೆ ನಿಮ್ಮ α ವಾಸ್ತವವಾಗಿ ಮೈನಸ್ 70 6 ಡಿಗ್ರಿ ಮತ್ತು |λ12| RMS ಮೌಲ್ಯವು 4 112 ಪ್ರತಿ ಕಿಲೋಮೀಟರ್ಗೆ ಮಿಲಿ ವೆಬರ್ ಟನ್ ಆಗಿದೆ ಆದರೆ ಇಲ್ಲಿ ಬರೆಯಲಾಗುತ್ತಿಲ್ಲ ಆದ್ದರಿಂದ ಅರ್ಥವಾಗುವಂತಹದ್ದಾಗಿದೆ Vrms ω|λ12|∟α90 ಡಿಗ್ರಿ ಆಗಿರುತ್ತದೆ ಏಕೆಂದರೆ ಇದು ನಿಮ್ಮ RMS ಮೌಲ್ಯದ ವೋಲ್ಟೇಜ್ನ ಈ ಅಭಿವ್ಯಕ್ತಿ ನಿಮಗೆ ω |λ12| ಪ್ರತಿ ಕಿಲೋಮೀಟರಿಗೆ ∟α90 ಡಿಗ್ರಿ ವೋಲ್ಟ್ ಆದ್ದರಿಂದ ಇದು ನಾವು 50 ಹರ್ಟ್ಜ್ ವ್ಯವಸ್ಥೆಯಾಗಿದೆ ಆದ್ದರಿಂದ ω2πf2π50 ಮೋಡ್ λ12 4 112 ಆಗಿದ್ದು α 70 6 ಡಿಗ್ರಿ 90 ಡಿಗ್ರಿ ಮಿಲಿ ವೆಬರ್ ಆದರೆ ಈ ವಿಷಯ ನಿಮ್ಮ 10 3 ಏಕೆಂದರೆ ಮಿಲಿ ಟರ್ಮ್ ಅನ್ನು 10 to the power minus 3 ಆಗಿ ಮಾಡಲ್ಪಟ್ಟಿದೆ ಏಕೆಂದರೆ ಇದು ವೋಲ್ಟ್ ಆಗಿರಬೇಕು ಪ್ರತಿ ಕಿಲೋಮೀಟರ್ಗೆ ನಂತರ Vrms ವಾಸ್ತವವಾಗಿ ಪ್ರತಿ ಕಿಲೋಮೀಟರಿಗೆ 1 291 ಕೋನ 19 4 ಡಿಗ್ರಿ ವೋಲ್ಟ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ನಿಮ್ಮದು ಇದು ನಿಮ್ಮ ಉತ್ತರ ಸರಿ ಇಂಡಕ್ಟನ್ಸ್ಗೆ ಹೋಗುವ ಮೊದಲು ನನಗೆ ಇನ್ನೂ ಕೆಲವು ಉದಾಹರಣೆಗಳಿವೆ ಆದರೆ ಸಮಯ ಸೀಮಿತವಾಗಿರುತ್ತದೆ ಆದ್ದರಿಂದ ನೀವು ಇದನ್ನು ಯಾವಾಗ ಕಲಿಯುತ್ತೀರಿ ಎಂಬುದನ್ನು ನಂತರ ನಾವು ನಿಮಗೆ ತಿಳಿಸುತ್ತೇವೆ ಪರಿಹರಿಸಲು ನಾವು ಅನೇಕ ಉದಾಹರಣೆಗಳನ್ನು ನೀಡುತ್ತೇವೆ ಮತ್ತು ಅನೇಕ ಆಸಕ್ತಿದಾಯಕ ಸಮಸ್ಯೆಗಳನ್ನು ನಾವು ನಿಮಗೆ ನೀಡುತ್ತೇವೆ ಎಂದು ಭಾವಿಸುತ್ತೇವೆ ಆದ್ದರಿಂದ ಮುಂದೆ ನಾವು ಟ್ರಾನ್ಸ್ಮಿಷನ್ ಲೈನ್ ಕೆಪಾಸಿಟನ್ಸ್ ಅನ್ನು ನೋಡುತ್ತೇವೆ ಪ್ರಸರಣ ಮಾರ್ಗಗಳ ಈ ಧಾರಣವು ನಿಮಗೆ ತಿಳಿದಿರುವಂತೆ ಪ್ರಸರಣ ಮಾರ್ಗದ ವಾಹಕಗಳು ಅವುಗಳ ನಡುವಿನ ಪೊಟೆನ್ಶಿಯಲ್ ಡಿಫರೆನ್ಸ್ ನಿಂದಾಗಿ ಪರಸ್ಪರ ಸಂಬಂಧಿಸಿದಂತೆ ಧಾರಣವನ್ನು ಸರಿಯಾಗಿ ಪ್ರದರ್ಶಿಸುತ್ತವೆ ಈ ಧಾರಣವು ವಾಹಕತೆಯೊಂದಿಗೆ ನಿಮ್ಮ ಪ್ರಸರಣ ರೇಖೆಯ ಷಂಟ್ ಪ್ರವೇಶವನ್ನು ರೂಪಿಸುತ್ತದೆ ಆದರೆ ನಾನು ನಿಮಗೆ ಮೊದಲೇ ಹೇಳಿದಂತೆ ವಾಹಕತೆಯು ಅವಾಹಕಗಳ ಮೇಲ್ಮೈಯಲ್ಲಿ ಸೋರಿಕೆಯ ಫಲಿತಾಂಶವಾಗಿದೆ ಮತ್ತು ಇದು ತುಂಬಾ ನಗಣ್ಯವಾಗಿದೆ ಆದ್ದರಿಂದ ವಾಹಕತೆಯನ್ನು ನಾವು ಪರಿಗಣಿಸುವುದಿಲ್ಲ ಮತ್ತು ಮೂರನೆಯ ವಿಷಯವೆಂದರೆ ಟ್ರಾನ್ಸ್ಮಿಷನ್ ಲೈನ್ಗೆ ಪರ್ಯಾಯ ವೋಲ್ಟೇಜ್ ಅನ್ನು ಅನ್ವಯಿಸಿದಾಗ ಲೈನ್ ಕರೆಂಟ್ ಲೈನ್ ಕೆಪಾಸಿಟನ್ಸ್ ಲೀಡಿಂಗ್ ಕರೆಂಟ್ ನ್ನು ಸೆಳೆಯುತ್ತದೆ ಎಂದು ನಿಮಗೆ ತಿಳಿದಿರುವ ಕೆಪಾಸಿಟನ್ಸ್ ಪ್ರಮುಖ ಕರೆಂಟ್ ಅನ್ನು ಸೆಳೆಯುತ್ತದೆ ಅಥವಾ ವಿದ್ಯುತ್ ವ್ಯವಸ್ಥೆಯಲ್ಲಿ ನಂತರ ನಾವು ವಿದ್ಯುತ್ನಲ್ಲಿ ನೋಡುತ್ತೇವೆ ಷಂಟ್ ಕೆಪಾಸಿಟರ್ಗಳನ್ನು ಬಳಸಲಾಗಿದೆ ಎಂದು ನೀವು ಕಂಡುಕೊಳ್ಳುವ ವ್ಯವಸ್ಥೆ ಮೂಲಭೂತವಾಗಿ ಇದು ಪ್ರತಿಕ್ರಿಯಾತ್ಮಕ ಶಕ್ತಿಯನ್ನು ನಿಮ್ಮ ಟ್ರಾನ್ಸ್ಮಿಷನ್ ಲೈನ್ಗೆ ಇಂಜೆಕ್ಟ್ ಮಾಡುತ್ತದೆ ನಾವು ಅದನ್ನು ನಂತರ ನೋಡುತ್ತೇವೆ ಸಾಮಾನ್ಯವಾಗಿ ಈ ವಿಷಯ ಅಥವಾ ನಮ್ಮ ಉದ್ದೇಶವನ್ನು ನೀವು ಏನು ಕರೆಯುತ್ತೀರಿ ಈಗ ಸಿಂಗಲ್ ಫೇಸ್ ಲೈನ್ ಟು ಲೈನ್ ಕೆಪಾಸಿಟನ್ಸ್ ಮತ್ತು ಲೈನ್ ಟು ನ್ಯೂಟ್ರಲ್ ಕೆಪಾಸಿಟನ್ಸ್ ಗಾಗಿ ಟ್ರಾನ್ಸ್ಮಿಷನ್ ಲೈನ್ನ ಕೆಪಾಸಿಟನ್ಸ್ ಅನ್ನು ಲೆಕ್ಕಾಚಾರ ಮಾಡಲು ಕರೆಂಟ್ ಒಯ್ಯುವ ವಾಹಕದ ಸುತ್ತಲೂ ವಿದ್ಯುತ್ ಕ್ಷೇತ್ರವು ಅಸ್ತಿತ್ವದಲ್ಲಿದೆ ಎಂದು ನಿಮಗೆ ತಿಳಿದಿದೆ ವಿದ್ಯುತ್ ಚಾರ್ಜ್ ವಾಸ್ತವವಾಗಿ ನಿಮ್ಮ ವಿದ್ಯುತ್ ಕ್ಷೇತ್ರದ ಮೂಲವಾಗಿದೆ ವಿದ್ಯುತ್ ಕ್ಷೇತ್ರವು ವಾಸ್ತವವಾಗಿ ಪಾಸಿಟಿವ್ ಚಾರ್ಜ್ ಗಳಿಂದ ಹುಟ್ಟಿಕೊಂಡಿದೆ ಮತ್ತು ನೆಗೆಟಿವ್ ಚಾರ್ಜ್ಗಳಲ್ಲಿ ಕೊನೆಗೊಳ್ಳುತ್ತದೆ ಇದನ್ನು ನೀವು ನಿಮ್ಮ ಉನ್ನತ ಮಾಧ್ಯಮಿಕ ಭೌತಶಾಸ್ತ್ರದಿಂದ ಅಧ್ಯಯನ ಮಾಡಿದ್ದೀರಿ ಕಂಡಕ್ಟರ್ ನಡುವಿನ ಧಾರಣ ಪ್ರಮಾಣವು ನಿಮ್ಮ ಕಂಡಕ್ಟರ್ ತ್ರಿಜ್ಯದ ಕಾರ್ಯವಾಗಿದೆ ಇದು ವಾಹಕದ ತ್ರಿಜ್ಯದ ಕಾರ್ಯವಾಗಿದೆ ಮತ್ತು ಗ್ರೌಂಡ್ ಮೇಲಿನ ಅಂತರ ಮತ್ತು ಎತ್ತರವನ್ನು ನೀವು ಏನು ಕರೆಯುತ್ತೀರಿ ಆದ್ದರಿಂದ ಇವುಗಳು ವಿಷಯಗಳು ಆದರೆ ನಂತರ ನಂತರ ನಾವು ಕೆಪಾಸಿಟನ್ಸ್ ಮೇಲೆ ಎತ್ತರದ ಪರಿಣಾಮವನ್ನು ನೋಡುತ್ತೇವೆ ಮತ್ತು ನಂತರ ನಾವು ನೋಡುತ್ತೇವೆ ಮೂಲಭೂತವಾಗಿ 3 ವಿಷಯಗಳು ಕಂಡಕ್ಟರ್ ತ್ರಿಜ್ಯದ ಅಂತರ ಮತ್ತು ಗ್ರೌಂಡ್ ಮೇಲಿರುವ ಎತ್ತರ ಆದ್ದರಿಂದ ವ್ಯಾಖ್ಯಾನದ ಮೂಲಕ ಎಲೆಕ್ಟ್ರೋ ವ್ಯಾಖ್ಯಾನದ ಪ್ರಕಾರ ಕಂಡಕ್ಟರ್ಗಳ ನಡುವಿನ ಧಾರಣವು ವಾಹಕಗಳ ಮೇಲಿನ ಚಾರ್ಜ್ನ ಅನುಪಾತವು ಅವುಗಳ ನಡುವಿನ ಪೊಟೆನ್ಶಿಯಲ್ ಡಿಫರೆನ್ಸ್ ಆಗಿದೆ ಉದಾಹರಣೆಗೆ ಇವುಗಳು ನಿಮಗೆ ತಿಳಿದಿವೆ ಈ ಅಂಕಿಅಂಶವು ಉದ್ದವಾದ ನೇರ ವಾಹಕವನ್ನು ತೋರಿಸುತ್ತದೆ ಎಂದು ನೀವು ಪರಿಗಣಿಸುತ್ತೀರಿ ಅದು ಏಕರೂಪದ ಚಾರ್ಜ್ ವನ್ನು ಹೊಂದಿದೆ ಎಂದು ನಾವು ಭಾವಿಸುತ್ತೇವೆ ನಿಮ್ಮ ಪಾಸಿಟಿವ್ ಆವೇಶವನ್ನು ಊಹಿಸಿಕೊಳ್ಳಿ ಅದು ಅದರ ಉದ್ದಕ್ಕೂ ಏಕರೂಪ ಮತ್ತು ಪಾಸಿಟಿವ್ ಆವೇಶವಾಗಿದೆ ಮತ್ತು ಎಲ್ಲಾ ಇತರ ಶುಲ್ಕಗಳಿಂದ ಪ್ರತ್ಯೇಕಿಸಲ್ಪಟ್ಟಿದೆ ಎಂದು ನೀವು ಊಹಿಸುತ್ತೀರಿ ಆ ಚಾರ್ಜ್ ಅನ್ನು ಏಕರೂಪವಾಗಿ ವಿತರಿಸಲಾಗಿದೆ ಅಂದರೆ ಪಾಸಿಟಿವ್ ವಾಹಕವಾಗಿ ಪಾಸಿಟಿವ್ ವಿದ್ಯುದಾವೇಶವನ್ನು ಏಕರೂಪವಾಗಿ ವಿತರಿಸಲಾಗಿದೆ ಮತ್ತು ಯಾವುದೇ ಇತರ ಕಂಡಕ್ಟರ್ ಅಥವಾ ಯಾವುದೇ ಇತರ ವಿದ್ಯುತ್ ಕ್ಷೇತ್ರದಿಂದ ಪ್ರಭಾವಿತವಾಗದ ಯಾವುದೇ ಇತರ ಕಂಡಕ್ಟರ್ಗಳ ಬಳಿ ಇಲ್ಲ ಎಂದು ನಾನು ಭಾವಿಸುತ್ತೇನೆ ಇದು ಅದರ ಪೆರಿಫೆರಿಯ ಸುತ್ತಲೂ ಏಕರೂಪವಾಗಿ ವಿತರಿಸಲ್ಪಡುತ್ತದೆ ವಿದ್ಯುತ್ ಹರಿವಿನ ರೇಖೆಗಳು ಮೂಲತಃ ರೇಡಿಯಲ್ ಆಗಿರುತ್ತವೆ ಇದು ನಿಮ್ಮ ಕಂಡಕ್ಟರ್ ಎಂದು ನಾವು ಭಾವಿಸುತ್ತೇವೆ ಸಹಜವಾಗಿ ಕರೆಂಟ್ ಒಯ್ಯುತ್ತದೆ ಮತ್ತು ಇದು ಪಾಸಿಟಿವ್ ಚಾರ್ಜ್ Q ಅನ್ನು ಹೊಂದಿದೆ ಮತ್ತು ಪೆರಿಫೆರಿಯ ಸುತ್ತಲೂ ಏಕರೂಪವಾಗಿ ವಿತರಿಸಲ್ಪಡುತ್ತದೆ ಮತ್ತು ಈ ರೇಖಾಚಿತ್ರದಲ್ಲಿ 2 ಅಂಕಗಳಿವೆ ಒಂದು X1 ಮತ್ತೊಂದು X2 ಆಗಿದೆ ಇಲ್ಲಿಂದ ದೂರ D1 ಮತ್ತು ಇಲ್ಲಿಂದ ದೂರ D2 ಇದು ನಿಮ್ಮ ಮೇಲ್ಮೈ ಈಕ್ವಿಪೊಟೆನ್ಷಿಯಲ್ ಆಗಿರುವುದರಿಂದ ಅದು ಎಲೆಕ್ಟ್ರಿಕ್ ಫ್ಲಕ್ಸ್ ಲೈನ್ಗಳಿಗೆ ಸಮಬಲ ಆರ್ಥೋಗೋನಲ್ ಆಗಿದೆ ಈಕ್ವಿಪೊಟೆನ್ಷಿಯಲ್ ಮೇಲ್ಮೈಗಳು ವಾಹಕವನ್ನು ಸುತ್ತುವರೆದಿರುವ ಕೇಂದ್ರೀಕೃತ ಸಿಲಿಂಡರ್ಗಳಾಗಿವೆ ಮೂಲಭೂತವಾಗಿ ಇವುಗಳು ವಾಸ್ತವವಾಗಿ ಕೇಂದ್ರೀಕೃತ ಸಿಲಿಂಡರ್ಗಳಾಗಿವೆ ಅವುಗಳ ತ್ರಿಜ್ಯ ಅಥವಾ ಅವುಗಳ ಕೇಂದ್ರವು ಒಂದೇ ಎಂದು ಹೇಳುತ್ತದೆ ಆದ್ದರಿಂದ ಗಾಸ್ ಪ್ರಮೇಯದಿಂದ ವಾಹಕದ ಅಕ್ಷದಿಂದ y ದೂರದಲ್ಲಿರುವ ವಿದ್ಯುತ್ ಕ್ಷೇತ್ರದ ತೀವ್ರತೆಯನ್ನು ಇಲ್ಲಿ ತೋರಿಸಲಾಗುವುದಿಲ್ಲ ಆದರೆ ಗಾಸಿಯನ್ ಪ್ರಮೇಯದಿಂದ ನೀವು ತೆಗೆದುಕೊಳ್ಳುವ ಯಾವುದೇ ದೂರವನ್ನು ನೀವು E yq2πϵ 0 yವೋಲ್ಟ್ ಪ್ರತಿ ಮೀಟರ್ಗೆ ಎಂದು ಬರೆಯಬಹುದು ಇದು ಸಮೀಕರಣ 1 ಇದು ಹೊಸ ವಿಷಯವಾಗಿದೆ ಮತ್ತೆ ಸಮೀಕರಣ ಸಂಖ್ಯೆಯು 1 ರಿಂದ ಪ್ರಾರಂಭವಾಗುತ್ತದೆ ಅಲ್ಲಿ q ಎಂಬುದು ವಾಹಕದ ಪ್ರತಿ ಮೀಟರ್ ಉದ್ದದ ಚಾರ್ಜ್ ಆಗಿರುತ್ತದೆ y ಎಂಬುದು ಮೀಟರ್ನಲ್ಲಿನ ಅಂತರವಾಗಿದೆ ಮತ್ತು ϵ 0 ಎಂಬುದು ನಿಮಗೆ ತಿಳಿದಿರುವ ಮುಕ್ತ ಸ್ಥಳದ ಅನುಮತಿಯಾಗಿದೆ ϵ 0 8 854 10 12 farads per meter ಮತ್ತು X1 X2 ವಾಹಕದ ಮಧ್ಯಭಾಗದಿಂದ D1 ಮತ್ತು D2 ದೂರದಲ್ಲಿದೆ ಇದು ವಾಹಕದ ಮಧ್ಯಭಾಗದಿಂದ X1 ಮತ್ತು X2 ಇದು ದೂರ D1 ಮತ್ತು ಇದು ದೂರ D2 ಆದ್ದರಿಂದ ಈ ರೇಖಾಚಿತ್ರವು ಇಲ್ಲಿಯೇ ಇರಿಸುತ್ತದೆ ಆದ್ದರಿಂದ ಸ್ಥಾನ X1 ರಿಂದ X2 ಗೆ ಸಿಲಿಂಡರ್ಗಳ ನಡುವಿನ ಸಂಭಾವ್ಯ ವ್ಯತ್ಯಾಸವು X1 ರಿಂದ X2 ಗೆ ಸರಿ ಇದು ಈ ರೀತಿ ಬರುತ್ತದೆ ಸ್ಥಾನX1 ರಿಂದ X2 ವರೆಗಿನ ಸಿಲಿಂಡರ್ಗಳ ನಡುವಿನ ಸಂಭಾವ್ಯ ವ್ಯತ್ಯಾಸವು ವಾಹಕದ ಮೇಲಿನ ಚಾರ್ಜ್ನಿಂದ ಉತ್ಪತ್ತಿಯಾಗುವ ವಿದ್ಯುತ್ ಕ್ಷೇತ್ರದ ಮೂಲಕ 1 ಕೂಲಂಬ್ನ ಯುನಿಟ್ ಚಾರ್ಜ್ ಅನ್ನು X2 ರಿಂದ X1 ಗೆ ಸರಿಸುವಲ್ಲಿ ಮಾಡಿದ ಕೆಲಸಕ್ಕೆ ಸಂಖ್ಯಾತ್ಮಕವಾಗಿ ಸಮಾನವಾಗಿರುತ್ತದೆ ಅಂದರೆ ಇಲ್ಲಿ ನೀವು ಒಂದು ಕೂಲಂಬ್ನ ನಿಮ್ಮ ಯುನಿಟ್ ಚಾರ್ಜ್ನ ಒಂದು ಕೂಲಂಬ್ ಅನ್ನು ಹೊಂದಿದ್ದೀರಿ ಅಂದರೆ X2 ರಿಂದ X1 ವರೆಗೆ ಮಾಡಿದ ಕೆಲಸಕ್ಕೆ ಸಮನಾದ ಕೆಲಸ ಅಥವಾ ಸಂಖ್ಯಾತ್ಮಕವಾಗಿ ಸಮನಾಗಿರುತ್ತದೆ V12 q2π0log D2D1 volt ಅದಕ್ಕಾಗಿಯೇ ನಾನು ನಿಮಗಾಗಿ ಬರೆದಿದ್ದೇನೆ ಸ್ಥಾನ X1 ರಿಂದ X2 ವರೆಗಿನ ಸಿಲಿಂಡರ್ಗಳ ನಡುವಿನ ಸಂಭಾವ್ಯ ವ್ಯತ್ಯಾಸವು ಸಂಖ್ಯಾತ್ಮಕವಾಗಿ ಒಂದು ಕೂಲಂಬ್ನ ಯುನಿಟ್ ಚಾರ್ಜ್ ಅನ್ನು X2 ರಿಂದ X1 ಗೆ ಚಲಿಸುವಲ್ಲಿ ಮಾಡಿದ ಕೆಲಸಕ್ಕೆ ಸಮನಾಗಿರುತ್ತದೆ ಈ ವೋಲ್ಟೇಜ್ V12 ಅದರ ಏಕೀಕರಣದಿಂದ D1 to D2 ಆಗಿರುತ್ತದೆ ಏಕೆಂದರೆ ಇದು D1 ರಿಂದ D2 ಆಗಿದೆ ನಾವು 1 ರಿಂದ 2 ಅನ್ನು ಯಾವಾಗ ಮಾಡುತ್ತಿದ್ದೇವೆ ಎಂದರೆ ಆ ಸಮಯದಲ್ಲಿ ನೀವು X1 ಪಾಯಿಂಟ್ನಲ್ಲಿ ಇದ್ದೀರಿ ಅಂದರೆ 1 ರಿಂದ 2 V12 D1 to D2 ಆಗಿದೆ Eydy ಎಂಬುದು D1 ಗೆ ಸಮಾನವಾಗಿರುತ್ತದೆ dy ಗೆ 2Π ϵ0y ಗೆ ಸಮಾನವಾಗಿರುತ್ತದೆ ಅಂದರೆ ಇದು ಸಮೀಕರಣ 2 ಆಗಿದೆ V12 ವಾಸ್ತವವಾಗಿ X2 ಗೆ ಸಂಬಂಧಿಸಿದಂತೆ X1 ನಲ್ಲಿ ವೋಲ್ಟೇಜ್ ಆಗಿದೆ q ಪಾಸಿಟಿವ್ವಾಗಿದ್ದಾಗ V12 ಪಾಸಿಟಿವ್ವಾಗಿರುತ್ತದೆ ಮತ್ತು D2 D1 ಆಗಿರುತ್ತದೆ ಏಕೆಂದರೆ D2 D1 ಇದು ಪಾಸಿಟಿವ್ವಾಗಿರುತ್ತದೆ ಮತ್ತು q ಪಾಸಿಟಿವ್ವಾಗಿರಬೇಕು ಅಂದರೆ X1 X2 ಗಿಂತ ಹೆಚ್ಚಿನ ಸಾಮರ್ಥ್ಯ ಹೊಂದಿದೆ V12 ಪಾಸಿಟಿವ್ವಾಗಿದ್ದರೆ ನಿಮ್ಮ X12 ಅನ್ನು ನೀವು X1 ಎಂದು ಕರೆಯುತ್ತೀರಿ ಅದು ನೆಗೆಟಿವ್ವಾಗಿದ್ದರೆ X2 ಗಿಂತ ಹೆಚ್ಚಿನ ಸಾಮರ್ಥ್ಯದಲ್ಲಿರುತ್ತದೆ X1 X2 ಹೆಚ್ಚಿನ ಸಾಮರ್ಥ್ಯವಾಗಿರುತ್ತದೆ ಆದ್ದರಿಂದ ಅದು ನಿಮ್ಮ ಸಾಮರ್ಥ್ಯವಾಗಿದೆ ನಿಮ್ಮ ವೋಲ್ಟೇಜ್ ಎಂದು ನೀವು ಕರೆಯುತ್ತೀರಿ ಏಕೆಂದರೆ ಈ ವೋಲ್ಟೇಜ್ ಅವಶ್ಯಕವಾಗಿದೆ ಏಕೆಂದರೆ ನಾವು ಕೆಪಾಸಿಟನ್ಸ್ ಅನ್ನು ಕಂಡುಹಿಡಿಯಬೇಕು ಅಂದರೆ ಪರ್ಯಾಯ ವಿದ್ಯುತ್ ಕರೆಂಟ್ಗೆ V12 ಒಂದು ಫಾಸರ್ ವೋಲ್ಟೇಜ್ ಮತ್ತು q ಎಂಬುದು ಸೈನುಸೈಡಲ್ ಚಾರ್ಜ್ನ ಫಾಸರ್ ಪ್ರಾತಿನಿಧ್ಯವಾಗಿದೆ ಘನ ಸಿಲಿಂಡರಾಕಾರದ ವಾಹಕಗಳ ಒಂದು ಶ್ರೇಣಿಯಲ್ಲಿ ಈಗ ಸಂಭಾವ್ಯ ವ್ಯತ್ಯಾಸ ಆದ್ದರಿಂದ ಇದು ಅಂಕಿ 2 ಸರಿಯಾಗಿದೆ ಅಸ್ಪಷ್ಟತೆಯ ಪರಿಣಾಮವನ್ನು ನಿರ್ಲಕ್ಷಿಸಿ ಮತ್ತು ವಾಹಕದ ಸುತ್ತಲೂ ಚಾರ್ಜ್ ಅನ್ನು ಈ ಕೆಳಗಿನ ಸ್ಥಿರಾಂಕಗಳೊಂದಿಗೆ ಏಕರೂಪವಾಗಿ ವಿತರಿಸಲಾಗುತ್ತದೆ ಎಂದು ಊಹಿಸಿ q1 q2 qn ವರೆಗೆ 0 ಸಮೀಕರಣ 3 ಆಗಿದೆ ಅಂದರೆ ನೀವು ನಿಮ್ಮ q1 q2 ಅನ್ನು ಹೊಂದಿದ್ದೀರಿ ನಂತರ qk qi qm qn ನೀವು n ಸಂಖ್ಯೆಯ ಕಂಡಕ್ಟರ್ಗಳವರೆಗೆ ಹಲವು ಕಂಡಕ್ಟರ್ಗಳನ್ನು ಹೊಂದಿದ್ದೀರಿ ಮತ್ತು ದೂರವನ್ನು ಉದಾಹರಣೆಗೆ ತೆಗೆದುಕೊಳ್ಳಲಾಗಿದೆ m ನಿಂದ k Dkm ಅದರ ವಿರುದ್ಧವಾಗಿರುತ್ತದೆ ನಾನು ಅದನ್ನು ಈ ರೀತಿ ಚಲಿಸಿದರೆ ಈ ದೂರವು ವಾಸ್ತವವಾಗಿ Dkm k ನಿಂದ m ಮತ್ತು ಇಲ್ಲಿಯೂ I to m ದೂರ Dim ಆಗಿದೆ ಆದ್ದರಿಂದ ಇದು m ವಾಹಕಗಳ ಶ್ರೇಣಿಯಾಗಿದೆ ಈಗ ನೀವು ಚಿತ್ರ 2 ರಲ್ಲಿ ತೋರಿಸಿರುವಂತೆ ಮಲ್ಟಿ ಕಂಡಕ್ಟರ್ ಕಂಡಕ್ಟರ್ ಕಾನ್ಫಿಗರೇಶನ್ಗೆ ಸಮೀಕರಣ 2 ಅನ್ನು ಅನ್ವಯಿಸಿದರೆ ಇದು ಚಿತ್ರ 2 ಮತ್ತು ಇದು ನಿಮ್ಮ ಸಮೀಕರಣ 2 ಆಗಿದೆ ಆದರೆ ಈಗ ನೀವು ಸಿಂಗಲ್ ಕಂಡಕ್ಟರ್ಗಾಗಿ ಅರ್ಜಿ ಸಲ್ಲಿಸುತ್ತೀರಿ ಆದರೆ ಈಗ ನೀವು ಇದನ್ನು ಬಹು ವಾಹಕಕ್ಕಾಗಿ ಅನ್ವಯಿಸುತ್ತೀರಿ ಕಂಡಕ್ಟರ್ m ಗೆ ಚಾರ್ಜ್ qm ಇದೆ ಎಂದು ಊಹಿಸಿ ಇದು ಕಂಡಕ್ಟರ್ m ಚಾರ್ಜ್ qm ಅನ್ನು ಹೊಂದಿದೆ ಇದು m ಚಾರ್ಜ್ qm ಕೂಲಂಬ್ ಪ್ರತಿ ಮೀಟರ್ ಆಗಿದೆ Vkiqmqm2π0ln ಆದ್ದರಿಂದ qm ನಿಂದ Vki ಸಂಭಾವ್ಯ ವ್ಯತ್ಯಾಸವೆಂದರೆ ಅದು Vki ಇದು k ಇದು i ಸಂಭಾವ್ಯ ವ್ಯತ್ಯಾಸ ಇಲ್ಲಿದೆ ನಾನು ಕೆಲವು ಪ್ಲಸ್ ಮೈನಸ್ ಅನ್ನು ಗುರುತಿಸಿದ್ದೇನೆ Vki ಚಾರ್ಜ್ ನಿಮ್ಮ qm ನಿಂದಾಗಿ ಆ ಸಮೀಕರಣವು ಚಾರ್ಜ್ qm ನಿಂದ ಮಾತ್ರ ಇರುತ್ತದೆ ಆದ್ದರಿಂದ ನಾನು ವೋಲ್ಟ್ ಬರೆಯುತ್ತಿದ್ದೇನೆ ಇದು ಸಮೀಕರಣ 4 ಸರಿ ಈ ಸಮೀಕರಣವನ್ನು ನಾವು ಈಗ ಸಮೀಕರಣ 2 ರಿಂದ ಬರೆಯುತ್ತಿರುವಾಗ k ಯಾವಾಗ k m ಆಗಿರುತ್ತದೆ k m ಅಥವಾ i m ಆಗಿದ್ದರೆ Dmm rm ಆಗುತ್ತದೆ ಆ ಸಮಯದಲ್ಲಿ k m ಗೆ ಸಮ ಅಥವಾ i m ಗೆ ಸಮಾನವಾದಾಗ Dmm ಎಂಬುದು m ನೇ ವಾಹಕದ ತ್ರಿಜ್ಯದ r m ಆಗಿರುತ್ತದೆ ಆದ್ದರಿಂದ ಸೂಪರ್ಪೊಸಿಶನ್ ಅನ್ನು ಬಳಸಿಕೊಂಡು ಎಲ್ಲಾ ಚಾರ್ಜ್ ಗಳ ಕಾರಣದಿಂದಾಗಿ k ಮತ್ತು i ವಾಹಕಗಳ ನಡುವಿನ ಸಂಭಾವ್ಯ ವ್ಯತ್ಯಾಸವು Vki 1 2 Πϵ 0 ಆಗಿರುತ್ತದೆ Vkiqm12π0m1Nqmln ಈಗ ಈ ಎಲ್ಲಾ ವಿಷಯಗಳು ಸಿಗ್ಮಾದಲ್ಲಿ ಇಡುವುದರಿಂದ m 1 ರಿಂದ m ಗೆ ಸಮನಾಗಿರುತ್ತದೆ ನಿಮ್ಮಲ್ಲಿ m ಸಂಖ್ಯೆಯ ವಾಹಕಗಳಿವೆ ಆದ್ದರಿಂದ m 1 ರಿಂದ N qm ln DimDkm ವೋಲ್ಟ್ಗೆ ಸಮಾನವಾಗಿರುತ್ತದೆ ಇದು ಸಮೀಕರಣ 5 ವಿಷಯಗಳು ಸರಳವಾಗಿದೆ ಇದು ಅತ್ಯಂತ ಸಾಮಾನ್ಯವಾದದ್ದು ಸರಿ ಮತ್ತು ನೀವು Vk to i q ಮೇಲೆ 2 Πϵ 0right ಮತ್ತು ಕೆಲವು ಪ್ಲಸ್ ಮೈನಸ್ ಧ್ರುವೀಯತೆಯನ್ನು ಮಾಡಿದಾಗ ನಾನು ಸರಿಯಾಗಿ ತೋರಿಸಿದ್ದೇನೆ ಇದು ಸಹಜ ಲಾಗ್ Dim ಅಂದರೆ Dim by Dkm ಇಷ್ಟು ವೋಲ್ಟ್ ಆಗಿದೆ ಆದ್ದರಿಂದ ಈ ಸೂತ್ರಕ್ಕಾಗಿ ನೀವು ಏನನ್ನು ಕರೆಯುತ್ತೀರೋ ಅದು ನಿಮ್ಮದೇ ಆಗಿದೆ ಎಂಬುದನ್ನು ಇಲ್ಲಿ n ಸಂಖ್ಯೆಯ ಶುಲ್ಕಗಳಿಗಾಗಿ ಸಾಮಾನ್ಯೀಕರಿಸಲಾಗಿದೆ